ಆದ್ದರಿಂದ ಈ ಸ್ಥಿರವಾದ ಬಿ ಅನ್ನು ಮೌಲ್ಯಮಾಪನ ಮಾಡಲು ನನ್ನ ಗ್ರೀನ್ ಭೇದಾತ್ಮಕ ಸಮೀಕರಣದ ವ್ಯಾಖ್ಯಾನವನ್ನು ನಾನು ಇಲ್ಲಿಗೆ ತೆಗೆದುಕೊಂಡು ಹೋಗುತ್ತೇನೆ ಮತ್ತು ಅವಿಭಾಜ್ಯ ಸರಿ ಮಾಡಿ ಮತ್ತು ಆ ಅವಿಭಾಜ್ಯವು 1 ಡಿ 2 ಡಿ 3 ಡಿ ಯಾವ ರೀತಿಯ ಅವಿಭಾಜ್ಯವಾಗಿರಬೇಕು ವಿದ್ಯಾರ್ಥಿ 2 ಡಿ 2 ಡಿ ಅವಿಭಾಜ್ಯ ಸರಿ ಆದ್ದರಿಂದ ಇದು Sds ಗಿಂತ ಅವಿಭಾಜ್ಯವಾಗಲಿದೆ ಅದು ಯಾವ ರೀತಿಯ ಎಸ್ ಆಗಿರಬೇಕು ನನ್ನ ಏಕತ್ವ ಎಲ್ಲಿದೆ ವಿದ್ಯಾರ್ಥಿ ಮೂಲ ಸ್ಥಾನ ಮೂಲಸ್ಥಾನ ಆದ್ದರಿಂದ ನಾನು ಅದನ್ನು ಸರಿಯಾಗಿ ಸೇರಿಸಬೇಕು ಆದ್ದರಿಂದ ಅದನ್ನು ಮಾಡಲು ಸುಲಭವಾದ ಸಮ್ಮಿತೀಯ ಮಾರ್ಗವೆಂದರೆ ತ್ರಿಜ್ಯದ ಎಪ್ಸಿಲಾನ್ ವೃತ್ತವನ್ನು ಹೊಂದಿರುವುದು ಸರಿ ಎಪ್ಸಿಲಾನ್ ಕೆಲವು ಸಣ್ಣ ಸಂಖ್ಯೆಯಾಗಿದೆ ಮತ್ತು ಇದರ ಬಗ್ಗೆ ಸಂಯೋಜನೆಗೊಳ್ಳುತ್ತದೆ ಆದ್ದರಿಂದ ನಾನು ಈ ಮೇಲ್ಮೈಯನ್ನು ಎಸ್ ಅನಂತತೆ ಕ್ಷಮಿಸಿ ಎಂದು ಕರೆಯುತ್ತೇನೆ ಎಸ್ ಅನಂತತೆ ಅಲ್ಲ Sε ಅದು ನಾನು ಸರಿ ಮಾಡಲು ಹೊರಟಿದ್ದೇನೆ ಆದ್ದರಿಂದ ಈ ಅವಿಭಾಜ್ಯಗಳನ್ನು ಮೌಲ್ಯಮಾಪನ ಮಾಡಲು ಸ್ವಲ್ಪ ಕಾಳಜಿಯ ಅಗತ್ಯವಿರುತ್ತದೆ ಆದ್ದರಿಂದ ಇಲ್ಲಿ ಮೊದಲ ಪದವನ್ನು ಸಂಯೋಜಿಸಿದಾಗ ನಾನು ಅದನ್ನು ಎ ಪದ ಎಂದು ಕರೆಯಲಿದ್ದೇನೆ ಎರಡನೆಯ ಪದವನ್ನು ನಾನು ಪದ ಬಿ ಎಂದು ಕರೆಯಲಿದ್ದೇನೆ ಮತ್ತು ಮೂರನೆಯ ಪದವನ್ನು ಇಲ್ಲಿ ನಾನು ಸಿ ಪದ ಎಂದು ಕರೆಯುತ್ತೇನೆ ಆದ್ದರಿಂದ ನಾವು ಪ್ರತ್ಯೇಕವಾಗಿ ಎ ಬಿ ಸಿ ಗೆ ಹೋಗುತ್ತೇವೆ ಮತ್ತು b ಅನ್ನು ಪಡೆಯಲು ಬಜೆಟ್ ಮಾಡುತ್ತೇವೆ ಅದು ನಾವು ಸರಿ ತೆಗೆದುಕೊಳ್ಳಲಿದ್ದೇವೆ ಆದ್ದರಿಂದ ಎ ಗಾಗಿ ಮೊದಲ ಪದವನ್ನು ನೋಡೋಣ ಆದ್ದರಿಂದ ಅದು ಹೋಗುತ್ತಿದೆ ಅದು ಈಗ ನಾನು ಒಂದು ಅವಿಭಾಜ್ಯ ಚಿಹ್ನೆಯನ್ನು ಬರೆಯುತ್ತೇನೆ ಎಂದು ಹೇಳುತ್ತಿದೆ ಅದು ಸ್ಥಿರವಾಗಿರಲಿ ನಾವು ಅನ್ನು ಬರೆಯುತ್ತೇವೆ ಧ್ರುವೀಯ ನಿರ್ದೇಶಾಂಕಗಳಲ್ಲಿ ಎಂದರೇನು ವಿದ್ಯಾರ್ಥಿ ಆರ್ ಡಿ ಆರ್ ಆದ್ದರಿಂದ ಇದು ಸರಿ ಯಾವುದೇ ಅವಲಂಬನೆ ಇದೆಯೇ ವಿದ್ಯಾರ್ಥಿ ಇಲ್ಲ ಸರಿ ಇಲ್ಲ ಆದ್ದರಿಂದ ಗಿಂತ ಹೆಚ್ಚಿನ ಅವಿಭಾಜ್ಯವನ್ನು ನಾವು ತಕ್ಷಣ ಸರಿ ಎಂದು ಬರೆಯಬಹುದು ಆದ್ದರಿಂದ ನಾನು ಇದನ್ನು ಮತ್ತು ಎಂದು ಬರೆಯಲಿದ್ದೇನೆ ಅದನ್ನೇ ನಾನು ಸರಿ ಮೌಲ್ಯಮಾಪನ ಮಾಡಬೇಕು ಮತ್ತು ಇದು ಸಮಯ ನೋಡಿ 0236 ಆದ್ದರಿಂದ ಅದು ಸರಿ ಮಾಡುವ ಒಂದು ಮಾರ್ಗವಾಗಿರಬಹುದು ಆದರೆ ತೊಂದರೆಯೆಂದರೆ ನಾನು ಇನ್ನೂ ಈ ಅನ್ನು ನನ್ನೊಂದಿಗೆ ಕುಳಿತುಕೊಳ್ಳುತ್ತಿದ್ದೇನೆ ನಾನು ಈ ಪದವನ್ನು ಇಲ್ಲಿ ನೋಡಿದರೆ ಅದನ್ನು ಮಾಡುವ ಇನ್ನೊಂದು ವಿಧಾನವೆಂದರೆ ನಾನು ಅನ್ವಯಿಸಬಹುದೇ ನಾನು ಮೊದಲು ಈ ಅನ್ನು ವೆಕ್ಟರ್ ಹಕ್ಕಿನ ಭಿನ್ನತೆ ಎಂದು ಯೋಚಿಸಿ ಬರೆಯಬಹುದೇ ವೆಕ್ಟರ್ ಕಲನಶಾಸ್ತ್ರದ ನಿಯಮಗಳಿಂದ ಇದು ಅನುಸರಿಸುತ್ತದೆ ಅನ್ನು ಎಂದು ಬರೆಯಬಹುದು ನೀವು ನಿರ್ವಾಹಕರು ಡಾಟ್ ಉತ್ಪನ್ನವನ್ನು ತೆಗೆದುಕೊಳ್ಳಬಹುದು ಎಂದು ಬರೆಯಬಹುದು ಹಾಗಾದರೆ ನಾನು ಈಗ ಏನು ಮಾಡುತ್ತಿದ್ದೇನೆ ಹಾಗಾಗಿ ನಾನು ನ ಅವಿಭಾಜ್ಯವನ್ನು ಮಾಡುತ್ತಿರುವಾಗ ವೆಕ್ಟರ್ ಕಲನಶಾಸ್ತ್ರದ ಯಾವ ಪ್ರಮೇಯವು ಮನಸ್ಸಿಗೆ ಬರುತ್ತದೆ ಇದು ಮುಚ್ಚಿದ ಪರಿಮಾಣದ ಅಡಿಯಲ್ಲಿ ಅಥವಾ 2 ಡಿ ಮುಚ್ಚಿದ ಮೇಲ್ಮೈಯಲ್ಲಿ ಭಿನ್ನವಾಗಿರುತ್ತದೆ ಹಾಗಾದರೆ ಯಾವ ಪ್ರಮೇಯ ವಿಭಿನ್ನ ಪ್ರಮೇಯ ಸರಿ ಆದ್ದರಿಂದ ವಿಭಿನ್ನ ಪ್ರಮೇಯವು ಈ ಡೆಲ್ ಡಾಟ್ ಅನ್ನು ಹೊರಗಿನ ಫ್ಲಕ್ಸ್ ಸರಿಯಾಗಿ ಪರಿವರ್ತಿಸುತ್ತದೆ ಆದ್ದರಿಂದ ಇದು ಯಾವ ವೆಕ್ಟರ್ನ ಬಾಹ್ಯ ಹರಿವು ಆಗುತ್ತದೆ ಸರಿ ಆದ್ದರಿಂದ ಒಂದು ವರ್ಗಮೂಲವೆಂದರೆ ನಾವು ಇಲ್ಲಿ ಪ್ರಯತ್ನಿಸುತ್ತಿದ್ದೇವೆ ಅದನ್ನು r ಮತ್ತು θ ಎಂದು ವಿಭಜಿಸುತ್ತೇವೆ ಇನ್ನೊಂದು ವರ್ಗಮೂಲ ಈ ವರ್ಗಮೂಲವಾಗಿದೆ ಈ ವರ್ಗಮೂಲವು ಸ್ವಲ್ಪ ಹೆಚ್ಚು ಅರ್ಥಗರ್ಭಿತವಾಗಿದೆ ಎಂದು ತೋರುತ್ತದೆ ಏಕೆಂದರೆ ನಾನು ಆ ಅವಿಭಾಜ್ಯವನ್ನು ನೇರವಾಗಿ ಕಡಿಮೆಗೊಳಿಸಿದ್ದೇನೆ ಏಕೆಂದರೆ ಇಲ್ಲಿ n̂ ಏನು ವಿದ್ಯಾರ್ಥಿ ಆರ್ ಕ್ಯಾಪ್ r̂ ನಿಖರವಾಗಿ ಆದ್ದರಿಂದ n̂ ಉದಾಹರಣೆಗೆ ಯಾವಾಗಲೂ ಸುಲಭವಾಗಿ ಹೊರಕ್ಕೆ ಸೂಚಿಸುತ್ತದೆ ಆದ್ದರಿಂದ ಅದು ನನ್ನ r̂ಗೆ n̂ ಸಮಾನವಾಗಿರುತ್ತದೆ ಧ್ರುವೀಯ ನಿರ್ದೇಶಾಂಕಗಳಲ್ಲಿ ನ ವ್ಯಾಖ್ಯಾನ ಏನು ಇದು ಧ್ರುವೀಯ ನಿರ್ದೇಶಾಂಕಗಳಲ್ಲಿ ಕಷ್ಟಕರವಾದ ಅಲ್ಲ ಮೊದಲ ಪದವು ಸರಳವಾಗಿದೆ ವಿದ್ಯಾರ್ಥಿ ಭಾಗಿಸು ಉದ್ದಕ್ಕೂ r̂ ಮತ್ತು ವಿದ್ಯಾರ್ಥಿ ಒಂದು ಭಾಗಿಸು ಆರ್ ಒಂದು ಭಾಗಿಸು ಆರ್ ವಿದ್ಯಾರ್ಥಿ ಉದ್ದಕ್ಕೂ θ̂ ಸರಿ ಆದ್ದರಿಂದ n̂ r̂ ಎಂದು ನಿಮಗೆ ತಿಳಿದಿದೆ θ̂ ಗೆ r̂ ಗೆ ಯಾವ ಸಂಬಂಧವಿದೆ ವಿದ್ಯಾರ್ಥಿ ಲಂಬ ಲಂಬ ಸರಿ r̂ ಮತ್ತು θ̂ ಪರಸ್ಪರ ಲಂಬವಾಗಿ ಸರಿ ಆದ್ದರಿಂದ ಈ ಅವಿಭಾಜ್ಯದಿಂದ ಕೇವಲ ಒಂದು ಪದ ಮಾತ್ರ ಉಳಿಯುತ್ತದೆ ಮತ್ತು ಅದು ಆಗಲಿದೆ ವಿದ್ಯಾರ್ಥಿ ಸರಿ ಆದ್ದರಿಂದ ಇದು ಅವಿಭಾಜ್ಯ ಆಗಲಿದೆ ಸರಿ ಮತ್ತು ನಾವು ಇಲ್ಲಿ ಇನ್ನೇನು ಹೊಂದಿದ್ದೇವೆ ಅದರ ಬಗ್ಗೆ ಇದು ಸರಿಯಾದ ಹಕ್ಕಾಗುತ್ತದೆ ಈಗ ನಾನು ε1 ಅನ್ನು ε ಅನ್ನು ಆಯ್ಕೆ ಮಾಡಲು ಹೋಗುತ್ತೇನೆ ಅದು ಚಿಕ್ಕದಾಗಿದೆ ಏಕತ್ವವನ್ನು ಸರಿಯಾಗಿ ಸೇರಿಸಲು ಸಾಕು ಆದ್ದರಿಂದ ನಾನು ε ಅನ್ನು ತುಂಬಾ ಚಿಕ್ಕದಾಗಿ ಇಡುತ್ತೇನೆ ಆದ್ದರಿಂದ ಇಲ್ಲಿ ಮತ್ತೊಂದು ಅಂದಾಜು ಇದೆ ನಾನು ಬಳಸುತ್ತೇನೆ ಎಂದು ನಾನು ನಿಮಗೆ ಹೇಳುತ್ತೇನೆ ಆದ್ದರಿಂದ ಸರಿ ಅದು ನನಗೆ ಸರಿಯಾದ ಕಾರ್ಯವಾಗಿದೆ X ಬಹಳ ಚಿಕ್ಕದಾಗಿದ್ದಾಗ ಇದಕ್ಕೆ ಒಂದು ಲಕ್ಷಣರಹಿತ ರೂಪವಿದೆ ಮತ್ತು ಅದು ಸರಿಸುಮಾರು 1 ಆಗಿರುತ್ತದೆ x 1 ಕ್ಕಿಂತ ಕಡಿಮೆ ಇದ್ದಾಗ ಮತ್ತು ಸರಿಸುಮಾರು ಆಗಿರುತ್ತದೆ ಮತ್ತೊಮ್ಮೆ ಇದು ನಾನು ನಿಮಗೆ ನೀಡುತ್ತಿರುವ ಮಾಹಿತಿಯಾಗಿದೆ ಇದರೊಂದಿಗೆ ವಿವಿಧ ಗಣಿತದ ಕೈ ಪುಸ್ತಕಗಳಲ್ಲಿ ವಿಶೇಷ ಕಾರ್ಯಗಳ ಲಕ್ಷಣರಹಿತ ರೂಪಗಳಲ್ಲಿ ಉತ್ತಮವಾಗಿ ದಾಖಲಿಸಲಾಗಿದೆ ಆದ್ದರಿಂದ ನಾನು ಮುಂದೆ ಏನು ಮಾಡಬೇಕು x ಶೂನ್ಯಕ್ಕೆ ಒಲವು ತೋರುತ್ತಿರುವುದರಿಂದ ಈ ಎರಡನೆಯದು ಸರಿಯಾದ ಆಕಾರವನ್ನು ಹೊಂದಿದೆ ಎಂದು ನೀವು ನೋಡಿದಾಗ ನಾನು ಈ ರೂಪವನ್ನು ಬಳಸುತ್ತೇನೆ ಇದು ಋಣಾತ್ಮಕ ಅನಂತಕ್ಕೆ ಹೋಗುತ್ತದೆ ಮತ್ತು ಹಾಗಿದ್ದಲ್ಲಿ ಅದು ಏಕತ್ವವನ್ನು ಚೆನ್ನಾಗಿ ಮತ್ತು ಅನ್ನು ಸೀಮಿತ ಪ್ರಮಾಣ 1 ಸರಿ ಎಂದು ಸೆರೆಹಿಡಿಯುತ್ತಿದೆ ಆದ್ದರಿಂದ ಈ ಎರಡು ಪದಗಳಿಂದ ಉಳಿದುಕೊಂಡಿರುವುದು ಹಾಗೆ ಹೋಗುತ್ತದೆ ಅದನ್ನು ಇಲ್ಲಿ ಬರೆಯೋಣ ಆದ್ದರಿಂದ ನಾನು ಸರಿ ಮಾಡಬೇಕು ಆದ್ದರಿಂದ ಅದು ಇಲ್ಲಿದೆ ನಾನು ಮಾಡಬೇಕಾಗಿರುವುದು ನಾನು ಜಿ ರೂಪವನ್ನು ಬದಲಿ ಮಾಡಿದ್ದೇನೆ ಆದ್ದರಿಂದ ಮೊದಲ ಪದವು ಎರಡನೆಯ ಪದಕ್ಕೆ ಹೋಗುತ್ತದೆ ನಾನು ಏನು ಪಡೆಯುತ್ತೇನೆ ಓಹ್ ನೀವು ಹೇಳಿದ್ದು ಸರಿ ಇರಬೇಕು ಅದು ಇಲ್ಲಿಯೇ ಆಗಿರಬೇಕು ಏಕೆಂದರೆ ನಾನು ಅನ್ನು ಸರಿ ಎಂದು ವ್ಯಾಖ್ಯಾನಿಸಿದ್ದೇನೆ ಅದು ಸರಿ ಆದ್ದರಿಂದ ಮೊದಲ ಪದವು ಹೋಗುತ್ತದೆ ನಾನು ಅನ್ನು ತೆಗೆದುಕೊಂಡಾಗ ಎರಡನೆಯ ಪದವು ನನಗೆ ಏನು ನೀಡುತ್ತದೆ r ಗೆ ಸಂಬಂಧಿಸಿದಂತೆ ನ ಉತ್ಪನ್ನ ಯಾವುದು k ಸರಿ ಆದ್ದರಿಂದ ನಾನು ಸರಿಗಿಂತ ಅನ್ನು ಸಂಯೋಜಿಸಲಿದ್ದೇನೆ ನಾನು ಈ ಅವಿಭಾಜ್ಯವನ್ನು ಈಗ ಮೇಲ್ಮೈ ಬಲಭಾಗದಲ್ಲಿ ಮಾತ್ರ ಮಾಡುತ್ತಿದ್ದೇನೆ ಈ ಮೇಲ್ಮೈಯಲ್ಲಿ r ನ ಮೌಲ್ಯವು ಸಾಲಿನಲ್ಲಿ ಸ್ಥಿರವಾಗಿರುತ್ತದೆ ಆದ್ದರಿಂದ ಈ ಅವಿಭಾಜ್ಯವು ಯಾವುದಕ್ಕೆ ಮೌಲ್ಯಮಾಪನ ಮಾಡುತ್ತದೆ ಸಮಗ್ರ ನನಗೆ ಅನ್ನು ನೀಡುತ್ತದೆ ವಿದ್ಯಾರ್ಥಿ ಆರ್ r ಮತ್ತು r ಸರಿ ε ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಇದನ್ನು ಎಂದು ಗೆ ಗೆ ಬರೆಯುತ್ತೇವೆ r ನಲ್ಲಿ ಮೌಲ್ಯಮಾಪನ ಮಾಡಿದ ε ಗೆ ಸಮಾನವಾಗಿರುತ್ತದೆ ನಾನು ಕೆ ಕೆಯೊಂದಿಗೆ ಉಳಿದಿರುವುದು ದೂರ ಹೋಗುತ್ತದೆ r ದೂರ ಹೋಗುತ್ತದೆ r ಚಿಕ್ಕದಾಗಿದೆ ಆದರೆ ಸೀಮಿತವಾಗಿದೆ ಆದ್ದರಿಂದ ನಾನು ಅಂಶ ಮತ್ತು ಛೇದದಲ್ಲಿ r ಅನ್ನು ರದ್ದುಗೊಳಿಸಬಹುದು ಆದ್ದರಿಂದ ನನ್ನಲ್ಲಿ ಏನು ಉಳಿದೀವೆ ವಿದ್ಯಾರ್ಥಿ ಎಂಬುದು ಸ್ಪಷ್ಟವಾಗಿದೆ ಆದ್ದರಿಂದ ನನ್ನ ಪ್ರಕಾರ ನೆನಪಿಡಿ ಇದರ ಅರ್ಥವು ಅನ್ನು ವೃತ್ತದ ಗಡಿಯುದ್ದಕ್ಕೂ ಇಲ್ಲಿ ಎಲ್ಲಾ ಹಂತಗಳಲ್ಲಿಯೂ ಮೌಲ್ಯಮಾಪನ ಮಾಡಲಾಗುತ್ತದೆ ಯಾವುದೇ ವ್ಯತ್ಯಾಸವಿಲ್ಲ ಆದ್ದರಿಂದ ಗಿಂತ ಈ ಅವಿಭಾಜ್ಯವು ಸರಿ ಆಗುತ್ತದೆ r ಬದಲಾಗುವುದಿಲ್ಲ r ಬದಲಾಗುತ್ತಿದ್ದರೆ ಅದು ವಿಭಿನ್ನವಾಗಿರುತ್ತದೆ r ಇಲ್ಲಿ ಸ್ಥಿರವಾಗಿರುತ್ತದೆ ಆದ್ದರಿಂದ ಇದು ಡಿ ಥೀಟಾಕ್ಕಿಂತ ಹೆಚ್ಚು ಅವಿಭಾಜ್ಯವಾಗಿದೆ ಆದ್ದರಿಂದ ನಾನು ಅನ್ನು ಪಡೆಯುತ್ತೇನೆ ಆದ್ದರಿಂದ ಗೆ ಮೌಲ್ಯಮಾಪನ ಎಂಬ ಪದವನ್ನು ನಾವು ನಂತರ ಸರಿ ಪದಕ್ಕೆ ಬರುತ್ತೇವೆ ಈಗ ಬಿ ಪದವು ನಮ್ಮ ಈ ಅಂದಾಜು ಬಳಸಬಹುದು ವಿದ್ಯಾರ್ಥಿ ಸರ್ a ಇದೆ ವಿದ್ಯಾರ್ಥಿ ಬಿ ಕೂಡ ಸರಿ ಒಂದು ಬಿ ಇರುತ್ತದೆ ಹೌದು ನೀವು ಹೇಳಿದ್ದು ಸರಿ ಹೌದು ಜಿ ಎಲ್ಲೆಡೆ ಒಂದು ಬಿ ಇದೆ ಅದು ಸರಿ ಆದ್ದರಿಂದ ಬಿ ಇಲ್ಲಿಗೆ ಬರುತ್ತದೆ ವಿದ್ಯಾರ್ಥಿ ಹೌದು ನಿಖರವಾಗಿ ತುಂಬಾ ಒಳ್ಳೆಯದು ಆದ್ದರಿಂದ ಇಲ್ಲಿ ಒಂದು ಬಿ ಇದೆ ಮತ್ತು ಇಲ್ಲಿ ಒಂದು ಬಿ ಇದೆ ಹೌದು ಹೌದು ತುಂಬಾ ಒಳ್ಳೆಯದು ಆದ್ದರಿಂದ ನಾವು ಬಿ ಪದಕ್ಕೆ ಬರೋಣ ನನಗೆ ಸರಿಯಾಗಿದೆ ಮತ್ತು ಮತ್ತೆ ನಾನು ಇದನ್ನು ಸರಿ ಎಂದು ಬರೆಯಬಹುದು ವಿದ್ಯಾರ್ಥಿ ಸರ್ ಇಲ್ಲ ನಲ್ಲಿ ಅವಿಭಾಜ್ಯವಾಗಿದೆ ನನಗೆ ನೀಡಿ ಇದನ್ನೇ ನಾವು ಮೌಲ್ಯಮಾಪನ ಮಾಡಲು ಪ್ರಾರಂಭಿಸಿದ್ದೇವೆ ಆದ್ದರಿಂದ ಯಾವುದೇ ಹೆಚ್ಚುವರಿ ಇಲ್ಲ ಇಲ್ಲಿ ಗೆ ಎರಡರ ಮೇಲೆ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಮತ್ತೆ ನಾನು ಏನು ಮಾಡಬೇಕು ನಾನು ಜಿ ಗಾಗಿ ವಿಶೇಷ ರೂಪವನ್ನು ಹೊಂದಿದ್ದೇನೆ ನಾನು ಆ ಹಕ್ಕನ್ನು ಬದಲಿಸುತ್ತೇನೆ ಆದ್ದರಿಂದ ಅವಿಭಾಜ್ಯ r ಮತ್ತು ಈ ಸಮಯದಲ್ಲಿ ನಾನು b ಮತ್ತು ಹೌದು ಅನ್ನು ನನ್ನ ಜಿ ಎಂದು ಮರೆಯಬಾರದು ಎಂಬುದು ಇದು ಮತ್ತು y ಇಲ್ಲಿ ಮುಗಿದಿದೆ ಇಲ್ಲ ನಾವು ಈ ವಿಧಾನವನ್ನು ಅನುಸರಿಸಲಿಲ್ಲ ನಾವು ಈ ವಿಧಾನವನ್ನು ಅನುಸರಿಸಿದ್ದೇವೆ ಅಲ್ಲಿ ನಾವು ಅದನ್ನು ಪರಿವರ್ತಿಸಲು ಭಿನ್ನತೆ ಪ್ರಮೇಯವನ್ನು ಬಳಸುತ್ತೇವೆ ಆದ್ದರಿಂದ ಅದು ನೀವು ಉಲ್ಲೇಖಿಸುತ್ತಿರುವ ಹೌದು ನಾವು ಆ ವಿಧಾನವನ್ನು ಇಲ್ಲಿ ಬಳಸಲಿಲ್ಲ ಸರಿ ನಾವು ಈ ವಿಧಾನವನ್ನು b ಎಂಬ ಪದಕ್ಕೆ ಬಳಸಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಬಳಸಿದ ವಿಧಾನ ಇದಾಗಿದೆ ಆದ್ದರಿಂದ ಅದನ್ನು ಇಲ್ಲಿ ಬರೆಯೋಣ ಈಗ ನಾನು ಈ ಸೂತ್ರೀಕರಣ ನೋಡಿದಾಗ ಹೊರಗಿನ ಎಲ್ಲಾ ಸ್ಥಿರಾಂಕಗಳನ್ನು ಸಂಗ್ರಹಿಸೋಣ ಆದ್ದರಿಂದ ನಾನು ಹೊರತೆಗೆಯಬಹುದು ಮತ್ತು ಅಂತಿಮವಾಗಿ ನಾನು ನ ಒಂದು ಅವಿಭಾಜ್ಯವನ್ನು ಹೊಂದಿದ್ದೇನೆ ಮತ್ತು ನಂತರ ನನ್ನಲ್ಲಿ ಒಂದು ಅವಿಭಾಜ್ಯವಿದೆ ಆದ್ದರಿಂದ 0 ರಿಂದ ε ಮತ್ತು ನಂತರ ನನಗೆ ಎಂಬ ಪದವಿದೆ ಅದು ಎರಡು ಪದಗಳು ಸರಿ ಈಗ ಎಲ್ಲಾ ಗಣಿತವನ್ನು ಮಾಡದೆ ಇಲ್ಲಿ ಮೊದಲ ಪದ ಏನಾಗುತ್ತದೆ ಎಂದು ನೀವು ನೋಡಬಹುದು ಸಮಗ್ರ ನನಗೆ ಮೌಲ್ಯಮಾಪನ ε ಮತ್ತು 0 ನೀಡುತ್ತದೆ ಮತ್ತು ನಾನು ε ನ ಮಿತಿಯನ್ನು 0 ಗೆ ಸರಿಯಾಗಿ ತೆಗೆದುಕೊಳ್ಳಲಿದ್ದೇನೆ ಆದ್ದರಿಂದ ನಾವು ಮಿತಿಯನ್ನು ತೆಗೆದುಕೊಳ್ಳಲಿದ್ದೇವೆ ε ಶೂನ್ಯಕ್ಕೆ ಒಲವು ತೋರುತ್ತದೆ ಅದು ಹೇಗಾದರೂ ಸರಿ ಆದ್ದರಿಂದ ಇಲ್ಲಿ ಈ ಮೊದಲ ಪದವು ಶೂನ್ಯವಾಗಿರುತ್ತದೆ ಏಕೆಂದರೆ ε ಶೂನ್ಯ ಉತ್ತಮವಾಗಿರುತ್ತದೆ ನಂತರ ನಾನು ಚಿಂತೆ ಮಾಡಬೇಕಾದ ಇನ್ನೊಂದು ಪದವೆಂದರೆ ಸರಿಯಾದ ಅವಿಭಾಜ್ಯ ಆದ್ದರಿಂದ ನ ಅವಿಭಾಜ್ಯತೆಯ ಬಗ್ಗೆ ನಾವು ಏನು ಮಾಡಬಹುದು ನಾವು ತೆಗೆದುಕೊಳ್ಳಬಹುದಾದ ಈ ಹಕ್ಕನ್ನು ಹೇಗೆ ಸಂಯೋಜಿಸಬೇಕು ಎಂದು ನಮಗೆ ತಿಳಿದಿರುವ ನಾವು ಅದನ್ನು ಸಂಯೋಜಿಸಬಹುದು ಭಾಗಗಳ ಮೂಲಕ ಮೊದಲ ಪದ ಏಕೀಕರಣವಾಗಿ ಲಘುಗಣಕ ಮಾಡಿ ಹಾಗಾಗಿ ಈ ಪದವನ್ನು ಇಲ್ಲಿ ನೋಡೋಣ ಎಂದು ನಾನು ಅನುಮತಿಸಿದರೆ ಇಲ್ಲದಿದ್ದರೆ ನಾನು ಪ್ರತಿ ಬಾರಿಯೂ ಸ್ಥಿರಾಂಕಗಳನ್ನು ಬರೆಯುತ್ತಲೇ ಇರುತ್ತೇನೆ ಆದ್ದರಿಂದ ಈ ಚದರ ಆವರಣ ಚಿಹ್ನೆ ಪದವನ್ನು ನಾನು ಇಲ್ಲಿ ಬರೆಯುತ್ತಿದ್ದೇನೆ ಆದ್ದರಿಂದ ಮೊದಲ ಪದವು ಎರಡನೆಯ ಕಾರ್ಯದ ಅವಿಭಾಜ್ಯದಿಂದ ಗುಣಿಸಲ್ಪಡುತ್ತದೆ ಆದ್ದರಿಂದ ನಾನು ಇದನ್ನು ಮೊದಲ ಕಾರ್ಯವಾಗಿ ಮತ್ತು ಭಾಗಗಳ ಏಕೀಕರಣದ ಎರಡನೇ ಕಾರ್ಯವಾಗಿ ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ ಅನ್ನು ಎರಡನೇ ಕ್ರಿಯೆಯ ಅವಿಭಾಜ್ಯದಿಂದ ಗುಣಿಸಿದಾಗ ಅದು ಅನ್ನು ಶೂನ್ಯ ಮತ್ತು ε ಋಣಾತ್ಮಕ ಅವಿಭಾಜ್ಯ ಶೂನ್ಯದಿಂದ ಮೊದಲ ಕಾರ್ಯದ ಉತ್ಪನ್ನದಿಂದ ಮೌಲ್ಯಮಾಪನಗೊಳ್ಳುತ್ತದೆ ಅದು ನನಗೆ ಏನು ನೀಡಲಿದೆ ವಿದ್ಯಾರ್ಥಿ 1 ಬೈ 1 ಬೈ ವಿದ್ಯಾರ್ಥಿ 1 ಆರ್ ಸರಿ k k ಅನ್ನು ಗುಣಿಸಿದಾಗ ರದ್ದುಗೊಳಿಸುತ್ತದೆ ಸರಿ ಈಗ ಇಲ್ಲಿ ಏನಾಗುತ್ತದೆ ಆದ್ದರಿಂದ ಇದಕ್ಕೆ ಸಮನಾಗಿರುತ್ತದೆ ಇಲ್ಲಿ ಎರಡನೇ ಪದವನ್ನು ನೋಡೋಣ ಎರಡನೆಯ ಪದ ಒಂದು ಆರ್ ಅನ್ನು ರದ್ದುಗೊಳಿಸಲಿದೆ ನಾನು ಅನ್ನು ಶೂನ್ಯಕ್ಕೆ ಸಂಯೋಜಿಸುತ್ತೇನೆ ε ಏನು ಹೋಗಲಿದೆ ಸಂಭವಿಸುವುದೇ ಈ ವ್ಯಕ್ತಿ ಅಂತಿಮವಾಗಿ ಶೂನ್ಯಕ್ಕೆ ಒಲವು ತೋರುತ್ತಾನೆ ನಾನು ಏನು ಉಳಿದಿದ್ದೇನೆ ಸರಿ ಆದ್ದರಿಂದ ಇದು ಶೂನ್ಯ ಮತ್ತು ε ನಲ್ಲಿ ಮೌಲ್ಯಮಾಪನ ಮಾಡಬೇಕಾದ ಪದವಾಗಿದೆ ಈ ಕಾರ್ಯವನ್ನು ನಾನು ಹೇಗೆ ಮೌಲ್ಯಮಾಪನ ಮಾಡುವುದು ಆರ್ ಶೂನ್ಯಕ್ಕೆ ಒಲವು ತೋರುತ್ತಿರುವುದರಿಂದ ಈ ಮಿತಿಯನ್ನು ಮೌಲ್ಯಮಾಪನ ಮಾಡುವ ಕೆಲವು ವಿಧಾನಗಳನ್ನು ನಿಮಗೆ ನೆನಪಿಸಲಾಗಿದೆಯೇ ಎಲ್'ಹಾಪಿಟಲ್ L'Hopital's ನಿಯಮ ಸರಿ ಆದ್ದರಿಂದ ಮೊದಲು ನಾನು ಅದನ್ನು 0 ಬೈ 0 ರೂಪಕ್ಕೆ ಸರಿಯಾಗಿ ಪಡೆಯಬೇಕು ಆದ್ದರಿಂದ ನಾನು ಇದನ್ನು ಮಾಡಬಹುದು ಆದ್ದರಿಂದ ಇದು ಸರಿ ಆಗುತ್ತದೆ ಆದ್ದರಿಂದ 0 ರಿಂದ 0 ಆಗಿರಬಹುದು ನನ್ನ ಪ್ರಕಾರ ಅನಂತದಿಂದ ಅನಂತವು ಯಾವುದೇ ರೀತಿಯಲ್ಲಿ ಸರಿಹೊಂದುತ್ತದೆ ಆದ್ದರಿಂದ ಪ್ರತಿ ಪದದ ಉತ್ಪನ್ನ ಆದ್ದರಿಂದ ಮೊದಲ ಪದವು ಆಗುತ್ತದೆ ಎರಡನೆಯ ಪದವು ಕೆಳಭಾಗದಲ್ಲಿರುವ ಪದವು ಆಗುತ್ತದೆ ಎಂದು ಅರ್ಥ ವಿದ್ಯಾರ್ಥಿ ಆರ್ ಕ್ಯೂಬ್ ವು ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಅದರ ಎಂದರೇನು ವಿದ್ಯಾರ್ಥಿ 0 0 ಮತ್ತು ε ನಲ್ಲಿ ಅದು ಆಗಿರುತ್ತದೆ ಹಾಗಾದರೆ ಅದರ ಕೊಡುಗೆ ಏನು ಒಟ್ಟಾರೆ ಶೂನ್ಯ ಸರಿ ಆದ್ದರಿಂದ ಈ ಎಲ್ಲಾ ಕಠಿಣ ಪರಿಶ್ರಮವು ಬಿ ಪದವನ್ನು ಸರಿಯಾಗಿ ನೀಡಲಿದೆ ಬಿ ಎಂಬ ಪದವು ಶೂನ್ಯ ಸರಿ ಆದ್ದರಿಂದ ಇದರರ್ಥ ನಾವು ಬಹಳಷ್ಟು ರೀತಿಯ ಮೂಲಕ ಹೋಗಿದ್ದೇವೆ ಎಂದರೆ ಇದು ಮೂಲತಃ 12 ನೇ ತರಗತಿಯ ಗಣಿತ ಸರಿ ಎಲ್'ಹಾಪಿಟಲ್ನL'Hopital's ನಿಯಮ ಮತ್ತು ಭಾಗಗಳ ಏಕೀಕರಣ ಮತ್ತು ಆ ಎಲ್ಲವೂ ಸರಿ ಆದ್ದರಿಂದ ಇದು ತುಂಬಾ ಜಟಿಲವಾಗಿಲ್ಲ ಆದರೆ ಏನಾಯಿತು ಎಂಬುದನ್ನು ಗಮನಿಸಿ ಜಿ ನಿಮ್ಮ ಗ್ರೀನ್ ಕಾರ್ಯವಾಗಿದೆ ಇದು 0 ಕ್ಕೆ ಏಕತ್ವವನ್ನು ಹೊಂದಿದೆ ಎಂದು ನಾವು ದೈಹಿಕವಾಗಿ ನೋಡಿದ್ದೇವೆ ಏಕೆಂದರೆ ಬೆಸೆಲ್ ವೈ ಕಾರ್ಯದಲ್ಲಿ 0 ಕ್ಕೆ ಹೋಗುತ್ತಿದ್ದೆವು ಕಾರ್ಯವು ಏಕತ್ವದಲ್ಲಿದ್ದರೂ ಸಹ ಆ ಕಾರ್ಯದ ಅವಿಭಾಜ್ಯ ವಿದ್ಯಾರ್ಥಿ 0 ಈ ಸಂದರ್ಭದಲ್ಲಿ ಇದರ ಸೀಮಿತ ಶೂನ್ಯ ಸರಿ ಇದು ಡೆಲ್ಟಾ ಕಾರ್ಯದಂತೆಯೇ ಡೆಲ್ಟಾ ಕಾರ್ಯವು ಏಕತ್ವದಲ್ಲಿ ವಿವರಿಸಲ್ಪಟ್ಟಿಲ್ಲ ಆದರೆ ಅದರ ಅವಿಭಾಜ್ಯವು ಸೀಮಿತವಾಗಿದೆ ಮತ್ತು ಇಲ್ಲಿ ಇದೇ ವಿಷಯ ಸರಿ ಸಂಭವಿಸಿದೆ ಆದ್ದರಿಂದ ಮುಂದೆ ನಾವು ಉಳಿದ ಪದಗಳನ್ನು ನೋಡುತ್ತೇವೆ ಮತ್ತು ಎಲ್ಲವನ್ನೂ ಒಟ್ಟಿಗೆ ಸೇರಿಸುತ್ತೇವೆ